ಈ ಮಾಡ್ಯೂಲ್ನಲ್ಲಿ ನಾವು ಕೇವಲ ವ್ಯಾಕ್ಯೂಮ್ ಇಂದ ಮುಂದುವರಿಯಲಿದ್ದೇವೆ ವಾಸ್ತವಿಕ ವಸ್ತುಗಳು ಮತ್ತು ಬೌಂಡರಿ ಕಂಡೀಶನ್ ಇರುವ ಸಂದರ್ಭಗಳನ್ನು ನೋಡಲಿದ್ದೇವೆ ಬೌಂಡರಿ ಕಂಡೀಶನ್ ಗಳನ್ನು ಹಾಕಿರಿ ಆದ್ದರಿಂದ ನಾವು ಹಂತ ಹಂತವಾಗಿ FDTDಯನ್ನು ಸಂಕೀರ್ಣತೆಯಲ್ಲಿ ನಿರ್ಮಿಸುತ್ತಿದ್ದೇವೆ ಆದ್ದರಿಂದ ವ್ಯಾಕ್ಯೂಮ್ದಲ್ಲಿ ನೀವು ಕಂಪ್ಯೂಟೇಶನಲ್ ಸೆಲ್ ಹೇಗೆ ಹೊಂದಿಸುತ್ತೀರಿ ಸ್ಟೆಬಿಲಿಟಿಯನ್ನು ಹೇಗೆ ನೋಡುತ್ತೀರಿ ಕನ್ವರ್ಜೆನ್ಸ್ ಮತ್ತು ನಿಖರತೆಯನ್ನು ನೀವು ಹೇಗೆ ನೋಡುತ್ತೀರಿ ಎಂಬ ಮುಖ್ಯ ವಿಷಯವನ್ನು ನೋಡಿದೆ ಈಗ ನಾವು ಮೆಟೀರಿಯಲ್ಗಳನ್ನು ಸರಿಯಾಗಿ ನೋಡೋಣ ನಾವು ಡೈಎಲೆಕ್ಟ್ರಿಕ್ ವಸ್ತುಗಳೊಂದಿಗೆ ಪ್ರಾರಂಭಿಸುತ್ತೇವೆ ಈಗ ನಿಮ್ಮ ಮ್ಯಾಕ್ಸ್ವೆಲ್ನ ಇಕ್ವೇಶನ್Maxwells equation ಹೇಳುತ್ತದೆ ಉದಾಹರಣೆಗೆ ಸರಿಯೇ ಮತ್ತು ನನ್ನಲ್ಲಿ ಡೈಎಲೆಕ್ಟ್ರಿಕ್ ವಸ್ತು ಇದೆ ಎಂದು ಭಾವಿಸೋಣ ಆದ್ದರಿಂದ ನಾನು ಬಳಸಿದ ರಚನಾತ್ಮಕ ಸಂಬಂಧ ಏನು ನಾನು ಇಲ್ಲಿ ವಸ್ತುವಿನ ಪರ್ಮಿತ್ತಿವಿಟಿ ಯನ್ನು ಹೇಗೆ ಪರಿಚಯಿಸುತ್ತೇನೆ ವಿದ್ಯಾರ್ಥಿ ಎಪ್ಸಿಲಾನ್ ಬರಬೇಕಾಗಿದೆ ಆದ್ದರಿಂದ ನಾನು ಏನು ಮಾಡುತ್ತೇನೆ ಹಾಕುತ್ತೇನೆ ಈ ವಿಭಾಗದಲ್ಲಿ ಮುಖ್ಯ ವಿಷಯವೆಂದರೆ ಈ ಇಕ್ವೇಶನ್ ನ ನಮ್ಮ ಬಳಕೆ ಆದ್ದರಿಂದ ಇಂದು ನಾವು ಕಂಡುಕೊಳ್ಳುವ ಸಂಗತಿಯೆಂದರೆ ಈ ಇಕ್ವೇಶನ್ ನ ನಮ್ಮ ಬಳಕೆಯು ವಾಸ್ತವವಾಗಿ ದೊಡ್ಡ ವಂಚನೆಯಾಗಿದೆ ಆದ್ದರಿಂದ ನಾವು ಇದನ್ನು ಸರಿಯಾದ ಪ್ಲಾಟ್ ಗೆ ಹಾಕಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಈಗ ನಾವು ಈ ಇಕ್ವೇಶನ್ ಸರಿಯಾಗಿದೆ ಎಂದು ಉಹಿಸೋಣ ಏನಾಗಬಹುದು ಎಂದರೆ ನೀವು ಈ ಇಕ್ವೇಶನ್ ಆಗಬಹುದು ಮತ್ತು ಯಾವುದೇ ಯೀ ಸೆಲ್ ದಲ್ಲಿ ನಾವು ಹೀಗೆ ವ್ಯವಹರಿಸುತ್ತೇವೆ ನಾನು ಪರ್ಮಿಟಿವಿಟಿ ಎಂದು ನಿಯೋಜಿಸುತ್ತೇನೆ ಆದ್ದರಿಂದ ಇದನ್ನು ಸರಿಪಡಿಸಲಾಗಿದೆ ವಿದ್ಯಾರ್ಥಿ ನಮ್ಮಲ್ಲಿ ಪ್ರತಿ ಸೆಲ್ ಕಂಪ್ಯೂಟೇಶನಲ್ ಡೊಮೇನ್ ಹೊಂದಿದೆ ಆದ್ದರಿಂದ ಇದು ನಿಮ್ಮ ಕಂಪ್ಯೂಟೇಶನಲ್ ಡೊಮೇನ್ ಎಂದು ಭಾವಿಸೋಣ ಆದ್ದರಿಂದ Yee ಸೆಲ್ ಈ ಇಡೀ ವಿಷಯವನ್ನು ಸ್ಕ್ವೇರ್ ಗ್ರಿಡ್ ಆಗಿ ಮುರಿಯಲು ಹೊರಟಿದೆ ನಾವು ಅದನ್ನು ಹೀಗೆ ಮಾಡುತ್ತೇವೆ ಮತ್ತು ಈಗ ಇದು ಕೆಲವು ಎಪ್ಸಿಲಾನ್ 1 ಹೊಂದಿದೆ ಆದ್ದರಿಂದ ಮೊದಲನೆಯದಾಗಿ ನಾನು ಏನು ಮಾಡುತ್ತೇನೆಂದರೆ ನಾನು ಎಪ್ಸಿಲಾನ್ನ ಪೀಸ್ ವೈಸ್ ಅಂದಾಜು ಮಾಡುತ್ತೇನೆ ಆದ್ದರಿಂದ ಸ್ಕ್ವೇರ್ ಗ್ರಿಡ್ ಇರುವಲ್ಲೆಲ್ಲಾ ಅಲ್ಲಿ ನಾನು ಕಾನ್ಸ್ಟೆಂಟ್ ಎಂದು ಭಾವಿಸುತ್ತೇನೆ ಆದ್ದರಿಂದ ಇದು ಕೆಲವು ಎಪ್ಸಿಲಾನ್ 1 ಇದು ಕೆಲವು ಮತ್ತು ಆದ್ದರಿಂದಈ ಗ್ರಿಡ್ನಲ್ಲಿ ನಾನು ಈ ಮೌಲ್ಯಗಳನ್ನು ಸರಿಪಡಿಸಿದ ನಂತರ ಈ ಅಪ್ಡೇಟ್ ಇಕ್ವೇಶನ್ ಗಳನ್ನು ಎಪ್ಸಿಲಾನ್ ಅಥವಾ ಮ್ಯು ನ ಸೂಕ್ತ ಮೌಲ್ಯದೊಂದಿಗೆ ಬಳಸುತ್ತೇನೆ ನಾನು ಕೂಡ ಬದಲಾಯಿಸುತ್ತೇನೆ ಆ ಮೌಲ್ಯಗಳನ್ನು ಹಾಕುತ್ತೇನೆ ಆದ್ದರಿಂದ ಮತ್ತು ಪ್ರತಿ Yee ಸೆಲ್ ಮತ್ತು ಸಾಮಾನ್ಯ ಅಪ್ಡೇಟ್ ಇಕ್ವೇಶನ್ ಗಳು ಈಗ ನನ್ನ ವಸ್ತುವು ಶೂನ್ಯ ಕಂಡಕ್ಟಿವಿಟಿ ಯನ್ನು ಹೊಂದಿದ್ದರೆ ಏನು ನನ್ನ ಅಪ್ಡೇಟ್ ಇಕ್ವೇಶನ್ ಗಳು ಅವುಗಳನ್ನು ಹೇಗೆ ಬದಲಾಯಿಸುತ್ತವೆ ವಿದ್ಯಾರ್ಥಿ ನಷ್ಟದ ವಿಷಯ ಹೌದು ನಷ್ಟದ ವಿಷಯವಿದೆ ಆದ್ದರಿಂದ ನಾನು ಅದನ್ನು ಹೇಗೆ ಎದುರಿಸುವುದು ವಿದ್ಯಾರ್ಥಿ ಕಾಂಪ್ಲೆಕ್ಸ್ ಪರ್ಮಿಟಿವಿಟಿ ಕಾಂಪ್ಲೆಕ್ಸ್ ಪರ್ಮಿಟಿವಿಟಿ ಒಂದು ವಿಷಯ ಆದರೆ ನಾನು ಕಾಂಪ್ಲೆಕ್ಸ್ ಪರ್ಮಿಟಿವಿಟಿ ಮಾಡುವಾಗ ನಾನು ಫೀಲ್ಡ್ ಗಳನ್ನು ವಿಸ್ತರಿಸಲು ಹೋಗುತ್ತಿದ್ದೇನೆ ನಾನು ಅದನ್ನು ಮಾಡಲು ಬಯಸದಿದ್ದರೆ ನಾನು ಟೈಮ್ ಡೊಮೇನ್ನಲ್ಲಿ ಉಳಿಯಲು ಬಯಸುತ್ತೇನೆ ನಂತರ ನಾನು ಏನು ಮಾಡುವುದು ವಿದ್ಯಾರ್ಥಿ ನಾವು ಹೊಸ ಅಂಶಗಳನ್ನು ಪರಿಚಯಿಸುತ್ತೇವೆ ಪರಿಚಯಿಸುವುದೇ ವಿದ್ಯಾರ್ಥಿ ಹೊಸ ಘಟಕಗಳುnew components ಹೊಸ ಘಟಕವನ್ನು ಪರಿಚಯಿಸಿ ಹೌದು ನಾನು ಅದನ್ನು ಹೇಗೆ ಪರಿಚಯಿಸುವುದು ಆದ್ದರಿಂದ ನಾನು ಇದನ್ನು ಬರೆಯುತ್ತೇನೆ ಆದ್ದರಿಂದ ಮೊದಲು ಕಂಡಕ್ಟಿವಿಟಿ ಯೊಂದಿಗೆ ವ್ಯವಹರಿಸಿ ಒಂದು ಪದವಿದೆ ಈ ಎಲ್ಲಕ್ಕಿಂತ ಮೊದಲು ಮ್ಯಾಕ್ಸ್ವೆಲ್ನ ಇಕ್ವೇಶನ್ ಸಂಪೂರ್ಣವಾಗಿದೆ ಅಥವಾ ಅದರಲ್ಲಿ ಏನಾದರೂ ಕಾಣೆಯಾಗಿದೆ ವಿದ್ಯಾರ್ಥಿ J ಈ ಪದವು ಕಾಣೆಯಾಗಿದೆ ಆದ್ದರಿಂದ ನಿಜವಾಗಿ ಏನು ಇದೆ ಎಂದರೆ ವಿದ್ಯಾರ್ಥಿ ಹೌದು ಸರ್ ಮತ್ತು ಜೆ ಅನ್ನು ಬದಲಾಯಿಸಬಹುದೇ ವಿದ್ಯಾರ್ಥಿ ಸಿಗ್ಮಾ ಮತ್ತು ಅದು ಯಾವ ಲಾ ವಿದ್ಯಾರ್ಥಿ ಓಂಸ್ ಲಾOhm's law ಓಂಸ್ ಲಾ ಸರಿ ಆದ್ದರಿಂದ ಈ ಇಕ್ವೇಶನ್ ಅಪ್ಡೇಟ್ ಇಕ್ವೇಶನ್ ವಾಗಲಿದೆ ಈಗ ಇದನ್ನು ನಮ್ಮ FDTD ಸಂಕೇತಕ್ಕೆ ಹಾಕುವ ಈಗಿನಿಂದ ವೆಕ್ಟರ್ ಚಿಹ್ನೆಯನ್ನು ನಾನು ತೆಗೆದುಹಾಕಲಿದ್ದೇನೆ ಆದ್ದರಿಂದ ನಾನು ಪ್ರತಿ ಪೂರ್ಣಸಂಖ್ಯೆಯಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ನ್ನು ಅಪ್ಡೇಟ್ ಮಾಡುತ್ತೇನೆ ಎಂದು ಭಾವಿಸೋಣ ಅದು ನಾವು ಮಾಡುತ್ತಿದ್ದೇವೆ ಮ್ಯಾಗ್ನೆಟಿಕ್ ಫೀಲ್ಡ್ ನ್ನು ಅರ್ಧದಷ್ಟು ಪೂರ್ಣಾಂಕದಲ್ಲಿ ಅಪ್ಡೇಟ್ ಮಾಡಲಾಗುತ್ತದೆ ಆದ್ದರಿಂದ ಉದಾಹರಣೆಗೆ ನಾನು ಸಂಪೂರ್ಣ ಇಕ್ವೇಶನ್ ವನ್ನು ದಿಸ್ಕ್ರೀಟ್ ರೂಪದಲ್ಲಿ ಬರೆದಿದ್ದೇನೆ ಎಡಗೈ ಭಾಗವು n ಮೈನಸ್ ಅರ್ಧ ಸಮಯದಲ್ಲಿದ್ದರೆ ಬಲಗೈ n ಮೈನಸ್ ಅರ್ಧದಷ್ಟು ಸಮಯದಲ್ಲಿ ಇರಬೇಕು ಈಗ ಇದು ಸಮಸ್ಯೆಯಲ್ಲ ಏಕೆಂದರೆ ನಾನು ಇದನ್ನು ಫೈನೈಟ್ ಡಿಫರೆನ್ಸ್ ಇಂದ ಕಾರ್ಯಗತಗೊಳಿಸುತ್ತಿದ್ದೇನೆ ಆದ್ದರಿಂದ ಇದು ನಿಜವಾಗಿ ಏನು ಸಮಯದಲ್ಲಿ ಫೈನೈಟ್ ಡಿಫರೆನ್ಸ್ ಮತ್ತು ಅಂದಾಜು ನಲ್ಲಿ ಹೆಚ್ಚು ನಿಖರವಾಗಿದೆ ಆದ್ದರಿಂದ ಅದು ಕನ್ಸಿಸ್ತೆಂಟ್ ನೀವು ಇಲ್ಲಿಯವರೆಗೆ ನನ್ನೊಂದಿಗೆ ಒಪ್ಪುತ್ತೀರಿ ಹಾಗಾದರೆ ಈಗ ಇಲ್ಲಿ ಸಮಸ್ಯೆ ಏನು ನಾನು ಎಲೆಕ್ಟ್ರಿಕ್ ಫೀಲ್ಡ್ ನ್ನು ಇಂತಿಜರ್ ಟೈಮ್ ಇನ್ಸ್ಟೆಂಟ್ ನಲ್ಲಿ ಮಾತ್ರ ಸಂಗ್ರಹಿಸುತ್ತಿದ್ದೆ ಆದರೆ ಈಗ ಈ ಇಕ್ವೇಶನ್ ನನಗೆ ಅರ್ಧ ಸಮಯದ ಇನ್ಸ್ಟೆಂಟ್ ನಲ್ಲಿ ಅಗತ್ಯವಿರುತ್ತದೆ ಸರಾಸರಿ ಸರಿ ಎಲೆಕ್ಟ್ರಿಕ್ ಫೀಲ್ಡ್ ನ್ನು ಅರ್ಧಾವಧಿಯ ಇಂಟಿಜರ್ ಇನ್ಸ್ಟೆಂಟ್ಗಳಲ್ಲಿ ಸಂಗ್ರಹಿಸಲು ನಾನು ಬಯಸುವುದಿಲ್ಲ ಆದ್ದರಿಂದ ಈ ಪದವನ್ನು ಇದರಿಂದ ಬದಲಾಯಿಸುವುದು ಉತ್ತಮ ಕೆಲಸ ಆದ್ದರಿಂದ ಇದು ಸರಾಸರಿ ಮತ್ತು ಇದು ಫೈನೈಟ್ ಡಿಫರೆನ್ಸ್ ಮತ್ತು ಇದು ಮೊದಲಿನಂತಿದೆ ವಾಹಕತೆಯನ್ನು ಹೊಂದಿರುವ ವಸ್ತುವನ್ನು ನೀವು ಹೀಗೆ ಎದುರಿಸುತ್ತೀರಿಇದೀಗ ನಿಮ್ಮ ಲೀಪ್ ಫ್ರಾಗ್ ವ್ಯವಸ್ಥೆಯಲ್ಲಿ ನಿಮಗೆ ಏನೆಲ್ಲ ಬೇಕಾಗುವುದು ನೀವು ಅಪ್ಡೇಟ್ ಮಾಡ ಬಯಸುತ್ತೀರಿ ಎಂದು ಹೇಳೋಣ ಈ ಇಕ್ವೇಶನ್ ದಿಂದ ನೀವು ಏನು ತಿಳಿದುಕೊಳ್ಳಬೇಕು ವಿದ್ಯಾರ್ಥಿ ನಾವು ಮಾಡೋಣ ಸಮಯದ ಹಿಂದಿನಿಂದ ಪ್ರಾರಂಭಿಸೋಣ ನಾನು ತಿಳಿದುಕೊಳ್ಳಬೇಕು ಮತ್ತು ನನಗೆ ಏನು ಅಗತ್ಯವಿದೆ ವಿದ್ಯಾರ್ಥಿ ನಾನು ಮಾಡಬಹುದು ನನ್ನ ಅಪ್ಡೇಟ್ ಇಕ್ವೇಶನ್ ಗಳನ್ನು ಇದಕ್ಕಿಂತ ಮೊದಲಿನಿಂದ ಸ್ವಲ್ಪ ಮಾರ್ಪಡಿಸಲಾಗಿದೆ ಏಕೆಂದರೆ ನನ್ನಲ್ಲಿ ಒಂದು ಪದವು ಇದೆ ಆದ್ದರಿಂದ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕೆಲವು ಸಣ್ಣ ವಿಷಯಗಳಿವೆ ಆದ್ದರಿಂದ ಡೈಎಲೆಕ್ಟ್ರಿಕ್ ವಸ್ತುಗಳ ಪ್ರಶ್ನೆಗಳೊಂದಿಗೆ ವ್ಯವಹರಿಸುವ ನಿಮ್ಮ ಸರಳ ಮಾರ್ಗ ಇದೆ ಈಗ ನಾವು ಏನು ಮಾಡಬಹುದೆಂದರೆ ಈ ಅಪ್ಡೇಟ್ ಇಕ್ವೇಶನ್ ವನ್ನು ನಾನು ಹೊಂದಿದ್ದೇನೆ ನಾನು ಈ ಎಕ್ಸ್ಪ್ರೆಶನ್ ಅನ್ನು ಸರಳಗೊಳಿಸಬಹುದು ನಾನು ಇದನ್ನು ನವೀಕರಿಸಲು ಬಯಸುತ್ತೇನೆ ನಾನು ಒಂದು ಬದಿಗೆ ತರುತ್ತೇನೆ ಮತ್ತು ಉಳಿದದ್ದನ್ನು ಇನ್ನೊಂದು ಬದಿಗೆ ಆದ್ದರಿಂದ ನಾನು ಆ ಸರಳೀಕರಣವನ್ನು ಮಾಡಬಹುದು ಉದಾಹರಣೆಗೆ ನಾನು ಏನು ಪಡೆಯುತ್ತೇನೆ ಆದ್ದರಿಂದ ಅದನ್ನು ಕಾರ್ಯಗತಗೊಳಿಸಲು ಪ್ರಯತ್ನಿಸಿ ಆದ್ದರಿಂದ ನನ್ನ ಬಳಿ ಮತ್ತು ಪದಗಳಿವೆ ಆದ್ದರಿಂದ ನಾನು ಪಡೆಯುವ ಮೊದಲ ಹೆಜ್ಜೆ 1 ನಾನು ಸರಳವಾದ ಮಾನುಪುಲೇಶನ್ ನಿಮಗೆ ನೀಡುವ ಅಂತಿಮ ಉತ್ತರವನ್ನು ಬರೆಯುತ್ತೇನೆ ಅದು ಸರಿ ಎಂದು ನೀವು ಖಚಿತಪಡಿಸಬಹುದು ಆದ್ದರಿಂದ ಇದು ನಮ್ಮ ಅಪ್ಡೇಟ್ ಇಕ್ವೇಶನ್ ವಾಗಿದೆ ಈ ಮತ್ತು ಮೌಲ್ಯಗಳನ್ನು ಹಾಕಿ ಆದ್ದರಿಂದ ನಾವು ಇಲ್ಲಿ ಮಾಡಿದ್ದನ್ನು ನೆನಪಿಡಿ ನಿಮ್ಮ ಭಾಗವನ್ನು ಮಾತ್ರ ಉಲ್ಲೇಖಿಸುತ್ತಿದೆ ಮತ್ತು ಸಿಗ್ಮಾ ಎಂಬುದು ನಷ್ಟದ ಭಾಗವನ್ನು ನೀಡುವ ವಾಹಕತೆಯಾಗಿದೆ